ಈಗ ನಾವು ದಿನದ ಕೊನೆಯ ಅಧ್ಯಾಯದ ಕಡೆ ಗಮನ ಹರಿಸೋಣ ಅದು ಪ್ರಮೇಯಗಳ ಸಹವರ್ತಿ ನಿಯಮಗಳು ಕಠಿಣವಾದದ್ದು ನೋಡಿ ಆಗಿದೆ ಇನ್ನು ಈ ಪ್ರಮೇಯಗಳನ್ನು ಉಪಯೋಗಿಸುವ ಸಮಯ ಫಿನೈಟ್ ಎಲಿಮೆಂಟ್ ವಿಧಾನದಲ್ಲಿ ಬಹು ಮುಖ್ಯವಾಗಿ ಬೇಕಾದದ್ದು ಇಂಟೆಗ್ರಷನ್ ಬೈ ಪರ್ಟ್ಸ್ ಇದನ್ನು ನಾವು 10th ಕ್ಲಾಸ್ ನಲ್ಲಿ ಕಲಿತಿರುತ್ತೇವೆ ಇಲ್ಲಿ ನಾವು ಒಂದು ಸ್ಕೆಲಾರ್ ಫ್ಹಂಕ್ಷನ್ ತೆಗೆದುಕೊಂಡು ಅದನ್ನು ಇಂಟೆಗ್ರಷನ್ ಬೈ ಪರ್ಟ್ಸ್ ಮಾಡುವ ಅದಕ್ಕಾಗಿ ಎರಡು ಫ್ಹಂಕ್ಷನ್ ಗಳಾದ ಮತ್ತು ಅನ್ನು ತೆಗೆದುಕೊಳ್ಳೋಣ ಇವುಗಳು ಒಂದೇ ವೇರಿಯೆಬಲ್ ಫುನಕ್ಷನ್ಗಳಾಗಿವೆ ಇಲ್ಲಿ ನಾವು ಪ್ರೊಡ್ಯೂಕ್ಟ್ ರೂಲ್ ಅನ್ನು ಅನ್ವಯಿಸಿದರೆ ಸಿಗುತ್ತದೆ ನಂತರ ಇದನ್ನು a ಮತ್ತು b ಮಿತಿಗಳನ್ನು ಇಟ್ಟುಕೊಂಡು ಇಂಟೆಗ್ರೇಟ್ ಮಾಡಿದರೆ ಸಿಗುತ್ತದೆ ಇದು ಎಲ್ಲೋ ನೋಡಿರುವ ರೀತಿಯಲ್ಲಿ ಕಾಣುತ್ತಿದೆ ಅಲ್ಲವೇ ಇದುವೇ ಇಂಟೆಗ್ರಷನ್ ಬೈ ಪರ್ಟ್ಸ್ ಇದನ್ನೇ ನೀವು ನಿಮ್ಮ ಪ್ರೌಢ ಶಾಲೆಯಲ್ಲಿ ಕಲಿತದ್ದು ಈ ಕೋರ್ಸ್ ನಲ್ಲಿ ಅದನ್ನು ಹಲವು ಆಯಾಮಗಳಲ್ಲಿ ಸ್ವಲ್ಪ ಮೇಲ್ದರ್ಜೆಗೆ ಏರಿಸಿಸಲಿದ್ದೇವೆ ನಾವು ಹಲವು ಆಯಾಮಗಳಲ್ಲಿ ಕೆಲಸ ಮಾಡುವಾಗ ಅನ್ನು ಉಪಯೋಗಿಸಲು ಸಾಧ್ಯವಿಲ್ಲ ನಾವು ಗ್ರೇಡಿಯಂಟ್ ಒಪೆರಟಾರ್ ಉಪಯೋಗಿಸಬೇಕಾಗುತ್ತದೆ ಆದ್ದರಿಂದ ಕೇವಲ ಲೈನ್ ಅನ್ನು ಬಳಸಿ ಇಂಟೆಗ್ರೇಟ್ ಅಷ್ಟೇ ಅಲ್ಲದೆ ಸರ್ಫೆಸ್ ಮತ್ತು ವಲ್ಯೂಮ್ ಮೇಲು ಸಹ ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ಏನೆಂದರೆ ಸ್ಕೆಲಾರ್ ಫ್ಹಂಕ್ಷನ್ f ಮತ್ತು ವೇಕ್ಟರ್ ಫ್ಹಂಕ್ಷನ್ A ತೆಗೆದುಕೊಳ್ಳುವುದು ಹಾಗೂ ಪ್ಪ್ರೊಡ್ಯೂಕ್ಟ್ ರೂಲ್ ಅನ್ನು ಅನ್ವಸಿ ಬರೆಯುವುದು ನನ್ನ ಬಳಿ ಇಲ್ಲಿ ಡಾಟ್ ಪ್ರೊಡ್ಯೂಕ್ಟ್ ಇದ್ದು ಇದು ವೇಕ್ಟರ್ ಹಾಗೂ ಇದು ವೇಕ್ಟರ್ ಆಗಿರುತ್ತದೆ ನಾನು ಡಾಟ್ ಪ್ರೊಡ್ಯೂಕ್ಟ್ ತೆಗೆದುಕೊಳ್ಳಬಹುದು ನೋಡೋದಕ್ಕೆ ಸ್ವಲ್ಪ ಕಠಿಣ ಅನಿಸಿಬಹುದು ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ನೊಂದಿಗೆ ಯಾವಾಗ್ಲೂ ಹೀಗೆ ಆಗುವುದು ಅದಕ್ಕಾಗಿ ಈ ರೀತಿಯ ಉದಾಹರಣೆಯನ್ನು ಬೇಕಂತಲೇ ತೆಗೆದುಕೊಂಡಿದ್ದನೆ ಪ್ರೊಡ್ಯೂಕ್ಟ್ ರೂಲ್ ಹೇಳುತ್ತೆ ಮೊದಲ ಫ್ಹಂಕ್ಷನ್ ಎರಡನೆಯದರ ಡೇರಿವೆಟಿವ್ ಮತ್ತು ಎರಡನೆಯದು ಮೊದಲದರ ಡೇರಿವೆಟಿವ್ ಎಂದು ಇದನ್ನು ನೀವು ಇದನ್ನು ತೆಗೆದುಕೊಂಡು ಡಿಫ್ರೆಂಷಿಯೇಶನ್ ಮಾಡಿ ಪರಿಶೀಲಿಸಬಹುದು ಮೊದಲ ಫ್ಹಂಕ್ಷನ್ ಹೊರಗಿಟ್ಟು ಎರಡನೆಯದರ ಡೇರಿವೆಟಿವ್ ತೆಗೆದು ಎರಡನೆಯದು ಬದಿಗಿಟ್ಟು ಮೊದಲ ಡೇರಿವೆಟಿವ್ ತಗೆದು ಇಲ್ಲಿ ಕಷ್ಟ ಎಂದರೆ ನಾನು ಪ್ರೊಡ್ಯೂಕ್ಟ್ ತೆಗೆಯಬೇಕಾಗಿ ಬಂದಿರುವುದು f ಇಲ್ಲಿ ಸ್ಕೆಲಾರ್ ಫ್ಹಂಕ್ಷನ್ ಆಗಿದ್ದು ಅದನ್ನು ಮತ್ತೊಂದು ಸ್ಕೆಲಾರ್ ಫ್ಹಂಕ್ಷನ್ ನೊಂದಿಗೆ ಗುಣಿಸಿದಾಗ ಸ್ಕೆಲಾರ್ ಸಿಗುತ್ತದೆ ಈಗ ನಾವು ಮಾಡಿರುವ ಲೆಕ್ಕ ಸರಿ ಇದೆಯೋ ಇಲ್ಲವೋ ಎಂದು ತಿಳಿಯಲು ಎಡ ಬದಿಯಲ್ಲಿನ ಎಲ್ಲವನ್ನು ತೆಗೆದು ಮುಚ್ಚಿದ ಹಾದಿಯಲ್ಲಿ ಇಂಟೆಗ್ರೇಟೆ ಮಾಡಿದರೆ ಇದು ಮುಚ್ಚಿದ ಮೇಲ್ಮೈ V ಮತ್ತು ಅದರ ಹೊರ ಮೇಲ್ಮೈ S ನಾವು ಈ ಮುಂಚೆಯೇ ತಿಳಿದಿದ್ದೇವೆ ಇಂತಹ ಇಂಟೆಗ್ರಲ್ ಅನ್ನು ಯಾವ ರೀತಿ ಮಾಡಬೇಕೆಂದು ಇದು ಇಂಟೆಗ್ರಲ್ ಓವರ್ ವಲ್ಯೂಮ್ ಹಾಗೂ ಡಿವೆರ್ಜನ್ಸ್ ಇಲ್ಲಿ ಡಿವೆರ್ಜನ್ಸ್ ಅನ್ನು ಇಂಟೆಗ್ರೇಟೆ ಮಾಡಲಾಗುತ್ತಿದೆ ಇದನ್ನು ನಾವು ಒಂದು ಪ್ರಮೇಯದಲ್ಲಿ ನೋಡಿದ್ದೇವೆ ಯಾವುದು ಅದು ಪ್ರಮೇಯ ಅದೇ ಗಾಸ್ ಪ್ರಮೇಯ ಅಥವಾ ಡಿವೆರ್ಜನ್ಸ್ ಪ್ರಮೇಯ ಇದು ವೇಕ್ಟರ್ ನಾ ಹೊರ ಹರಿವಾಗಿದ್ದು ವೇಕ್ಟರ್ ಆಗಿದೆ ಡಿವೆರ್ಜನ್ಸ್ ಪ್ರಮೇಯ ಉಪಯೋಗಿಸಿದಲ್ಲಿ ಸಿಗುತ್ತದೆ ಅದನ್ನ ನಾವು ಎಡ ಬದಿಯಲ್ಲಿ ಅನ್ವಯಿಸಿ ಬರೆದೆವು ಇನ್ನು ಬಲಬದಿಯದಕ್ಕೆ ಅನ್ವಯಿಸಿದರೆ ಮೇಲ್ಮೈ ಹಾಗೆ ಉಳಿಯುತ್ತೆ ಇದರ ಮೊದಲ ಪದ ಇದು ವಲ್ಯೂಮ್ ಮೇಲೆ ಇಂಟೆಗ್ರೇಟೆ ಮಾಡಿದ ಹಾಗೆ ಎರಡನೇ ಪದ ಇದು ಬಲ ಬದಿಗೆ ಬಂದು ನಿಂತಿದೆ ಇದು ಸರ್ಫೆಸ್ ಇಂಟೆಗ್ರಲ್ ನಾನಿಲ್ಲಿ ಪದ 1 ಮತ್ತು ಪದ 2 ಎಂದು ಬರೆದಿದ್ದೇನೆ ಪದ 1 ನ್ನು ಎಡಬದಿಗೆ ಪದ 2 ಅನ್ನು ಬಲ ಬದಿಗೆ ಬರೆದಿದ್ದೇನೆ ಈ ಎರಡು ಪದಗಳು ನಾವು ನಾವು ಪರಿಹರಿಸುತ್ತಿರುವ ಲೆಕ್ಕದ ಮೇಲೆ ಅವಲಂಬಿತವಾಗಿವೆ ಯಾಕೆ ಇದು ಅನುಕೋಲಕರ ನಾವು ನೋಡಿರುವ ಸರ್ಫೆಸ್ ಮತ್ತು ವಲ್ಯೂಮ್ ಈ ಪದಗಳಲ್ಲಿ ಅಡಗಿ ಕೂತಿವೆ ಇವು f ಮತ್ತು A ನಾ ಬೆಲೆಗಳು ಸರ್ಫೆಸ್ ನ ದಾಗಿದೆ ವಲ್ಯೂಮ್ ನದು ಏನೂ ಇಲ್ಲ ಈ ಪದ ಈಗ ತುಂಬಾ ಮುಖ್ಯ ವಾದದ್ದು ಇದನ್ನೇ ನಾವು ಮುಂದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ನಾ ಮಿತಿಗನ್ನು ಸೂಚಿಸಲು ಬಳಸುತ್ತೇವೆ ಇಲ್ಲೇ ನಾವು ಗಡಿಗಳ ಮಿತಿಯನ್ನು ಸೂಚಿಸಬಹುದಾಗಿದೆ ಇಲ್ಲಿ ನೀವು ಹೊಂದಿರುವ ಮತ್ತೊಂದು ಅನುಕೂಲಕರ ವಿಷಯ ನಾವು ವೇಕ್ಟರ್ ಫೀಲ್ಡ್ A ಅನ್ನು ತೆಗೆದುಕೊಂಡು ಆಮೇಲೆ ಅದರ ಡೇರಿವೆಟಿವ್ ತೆಗೆಯಬೇಕು ಆದ್ರೆ ಇಲ್ಲಿ ಅದರ ಅವಶ್ಯಕತೆ ಇಲ್ಲ ನಾನಿಲ್ಲಿ ಒಂದು ಡೇರಿವೆಟಿವ್ ಅನ್ನು A ಇಂದ f ಗೆ ವರ್ಗಾಯಿಸಿದ್ದೇನೆ ಇಂಟೆಗ್ರೇಷನ್ ಬೈ ಪಾರ್ಟ್ಸ್ ನನಗೆ ಮೇಲ್ಮೈ ಅನ್ನು ಕೊಟ್ಟು ಮತ್ತು ಡೇರಿವೆಟಿವ್ ಅನ್ನು ವರ್ಗಾಯಿಸಿದೆ ಎಂದು ಇಲ್ಲಿ ತಿಳಿಯಬಹುದು ವೇಕ್ಟರ್ ಕಲ್ಕ್ಯುಲಸ್ ನಲ್ಲಿ ಕೆಲವು ಗುರುತಿನ ಸೂತ್ರಗಳು ಇವೆ ಉದಾಹರಣೆಗೆ ಇದು ಯಾವುದೇ ಸ್ಕೆಲಾರ್ ಫ್ಹಂಕ್ಷನ್ f ಗಾಗಿ ಹಾಗೆಯೇ ಇದನ್ನು ಸಾಬಿತುಪಡಿಸಲು ಒಂದು ಸುಲಭವಾದ ವಿಧಾನವಿದೆ ಹೇಗೆ ಮಾಡಬಹುದು ಹೇಗೆಂದರೆ ನಮ್ಮ ಬಳಿ ಇದೆ ಇನ್ನು ಕೆಲವು ಪದಗಳಿವೆ ಇದನ್ನು ತೆಗೆದುಕೊಂಡು ಕೊಂಡು ಈ ರೀತಿಯಲ್ಲಿ ಬರೆಯಬಹುದು ಈಗ ನಾನು ವೇಕ್ಟರ್ ನಾ ಟ್ರಿಪಲ್ ಪ್ರೊಡ್ಯೂಕ್ಟ್ ವೇಕ್ಟರ್ ಕ್ರಾಸ್ ಪ್ರೊಡ್ಯೂಕ್ಟ್ ಅನ್ನು ತೆಗೆಯಲಿದ್ದೇನೆ ಹಾಗಾಗಿ ಇದು ಏನಾಗುತ್ತೆ ಎಂದರೆ ಇದನ್ನೇ ನಾವು ಮೊದಲು ಬರೆಯಲಿದ್ದೇವೆ ಇದಕ್ಕೆ ಸಂಬಂಧಿಸಿದ್ದು ಸಹ ಬರೆಯುತ್ತೇನೆ ಮೊದಲು x ಕಂಪೋನೆಂಟ್ ಕಡೆ ಗಮನ ಹರಿಸೋಣ ಅಲ್ಲಿರುವುದು ಇಲ್ಲಿ ಎರಡು ಪದಗಳಿವೆ ನಾನೀಗ ಏನು ಮಾಡುತ್ತೇನೆ ಎಂದರೆ ಇನ್ನೇನು ಮುಗಿಸುತ್ತೇನೆ ನಾವು ಈ ಏಕ್ಸ್ಪ್ರೆಶನ್ ಅನ್ನು ಇಲ್ಲಿ ಬರೆದರೆ ನೀವು ನೋಡಬಹುದು ಇದರಲ್ಲಿ ಎರಡನೇ ಹಂತದ ಎರಡು ಡೇರಿವೆಟಿವ್ ಗಳಿವೆ ಎಂದು ಆದರೆ ಅದರಲ್ಲಿ ಹೆಚ್ಚೇನೂ ವೆತ್ಯಾಸ ಇಲ್ಲ ವೇಕ್ಟರ್ ಕಲ್ಕ್ಯುಲಸ್ ನಲ್ಲಿ ಒಂದು ನಿಯಮವಿದೆ ಏನು ಎಂದರೆ ಡೇರಿವೆಟಿವ್ ನಾ ಹಂತ ಪರಿಣಾಮ ಬೀರುವುದಿಲ್ಲ ಎಂದು ಆದ್ದರಿಂದ ಈ ಎರಡು ಪದಗಳು ಒಂದೇ ಮತ್ತು ಅದು ಸೊನ್ನೆ ಬಂದಾಗಲೂ ಸಹ ಇದುವರೆಗೂ ಮಾಡಿದ್ದು x ಕಂಪೋನೆಂಟ್ ಗೆ ಹಾಗೆ y ಮತ್ತು z ಕಂಪೋನೆಂಟ್ ಗೂ ಅನ್ವಯಿಸಿದರೆ ನಮಗೆ 000 ಸಿಗುತ್ತದೆ ಇದನ್ನು ನಾನು 0 ವೇಕ್ಟರ್ ಎಂದು ಬರೆಯಬೇಕು ಹಾಗಾದರೆ ಗ್ಗ್ರೇಡಿಯಂಟ್ ನಾ ಕರ್ಲ್ ನ ಬೆಲೆ 0 ನಂತರದ ಪ್ರಮೇಯ ಏನು ಹೇಳುತ್ತದೆ ಎಂದರೆ ಕರ್ಲ್ ನಾ ಡಿವೆರ್ಜನ್ಸ್ ನ ಬೆಲೆ 0 ಎಂದು ಇಲ್ಲಿ ಕೆಲವು ವಾದಗಳಿವೆ ಆದರೆ ನಾವು ಒಂದೊಂದೇ ಪದಗಳ ಡಿವೆರ್ಜನ್ಸ್ ತೆಗೆಯುತ್ತಾ ಹೋದಲ್ಲಿ ನಮಗೆ ಸಿಗಬೇಕಾದ ಬೆಲೆ ಸಿಗುತ್ತದೆ ಇಲ್ಲೂ ಸಹ ನೆನಪಿರಲಿ ಡೇರಿವೆಟಿವ್ ನಾ ಹಂತಗಳ ಮೇಲೆ ಇದು ಅವಲಂಬಿತವಾಗಿರುವುದಿಲ್ಲ ಆದ್ದರಿಂದ ಇದು ಸಹ 0 ಆಗುತ್ತದೆ ಇದು ಒಂದು ರೀತಿಯಲ್ಲಿ ಟ್ರಿಪಲ್ ಪ್ರೊಡ್ಯೂಕ್ಟ್ ವೇಕ್ಟರ್ ಇದ್ದ ಹಾಗೆ ನಾವು ಈಗಾಗಲೇ ತಿಳಿದಿದ್ದೇವೆ ಹಾಗೂ ನೋಡಿದ್ದೇವೆ ಒಂದ ರೀತಿಯಲ್ಲಿ ಹೀಗೆ ಕಾಣುತ್ತದೆ ಇದನ್ನೇ ನಾವು ಸಮಾನ್ಯಕರಿಸಿದ ರೀತಿಯಲ್ಲಿ ಇಲ್ಲಿ ಉಪಯೋಗಿಸುತ್ತಿರುವುದು ಸ್ವಲ್ಪ ಮಟ್ಟಿಗೆ ಬೀಜ ಗಣಿತ ಸಹ ಈ ಏಕ್ಸ್ಪ್ರೆಶನ್ ಕೊಡುವುದಲ್ಲಿ ಸಹಕಾರಿಯಾಗಲಿದೆ ಈ ಪದವನ್ನು ನಾವು ಹಲವು ಬಾರಿ ಉಪಯೋಗಿಸಲಿದ್ದೇವೆ ಇದನ್ನು ನಾವು ಲ್ಯಾಪ್ಲಾಸಿಯನ್ ಒಪೆರೇಟಾರ್ ಎಂದು ಕರೆಯುತ್ತಾರೆ ಡೆಲ್ ಸಹ ಒಂದು ಲ್ಯಾಪ್ಲಾಸಿಯನ್ ಒಪೆರೇಟಾರ್ ಆಗಿದೆ ಇದನ್ನು ನಾವು ಪಾರ್ಷಿಯಲ್ ಡಿಫ್ರೆಂಷಿಯೇಶನ್ ಸೂತ್ರಗಳಲ್ಲಿ ಬಳಸಲಿದ್ದೇವೆ ಕೊನೆಯದಾಗಿ ನಾವು ಉಪಯೋಗಿಸುತ್ತಿರುವ ಪ್ರಮೇಯ ಯಾವುದೆಂದರೆ A ಅನ್ನು ಸಂಪೂರ್ಣವಾಗಿ ನಿಗದಿಪಡಿಸುವುದು ನೀವು ಒಂದು ವೇಕ್ಟರ್ ಫೀಲ್ಡ್ ನಾ ಕರ್ಲ್ ಹಾಗೂ ಡಿವೆರ್ಜನ್ಸ್ ಹೇಳಿದರೆ ಅದು ವೇಕ್ಟರ್ ಫೀಲ್ಡ್ ಅನ್ನು ನಿಗದಿಪಡಿಸಿದಂತೆ ಏಕೆಂದರೆ ಇವುಗಳೆಲ್ಲ ಡೇರಿವೆಟಿವ್ ಒಪೆರೇಷನ್ಸ್ ಇದನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ನಲ್ಲಿ ಬಹಳ ವಾಗಿ ಉಪಯೋಗಿಸುತ್ತಾರೆ ನಾವೀಗ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಇಲ್ಲಿನ ನಾರ್ಮಲ್ ಆಫ್ ಕರ್ವ್ ಅನ್ನು ಕಂಡು ಹಿಡಿಯುತ್ತ ನಾವೇನು ಕಲಿತೆವು ಅನ್ನೋದನ್ನು ತಿಳಿದುಕೊಳ್ಳೋಣ ಗಡಿಯ ಮಿತಿಗಳನ್ನು ಯಾವಾಗ ಅನ್ವಯಿಸಬೇಕು ಎಂದು ತಿಳಿಯಲು ಸಹಕಾರಿಯಾದ ತಂತ್ರ ಇಲ್ಲಿ ಒಂದು ಸರಳವಾದ ಫುನಕ್ಷನ್ ತೆಗೆದುಕೊಳ್ಳುತ್ತೇನೆ ಇದು ಯಾವುದೇ ರೀತಿಯ ಫುನಕ್ಷನ್ ಆಗಿರಬಹುದು ನನಗೆ ಬೇಕಾಗಿರುವುದು ನಾರ್ಮಲ್ ಆಫ್ ಕರ್ವ್ ಇದು ಸುಲಭವಾಗಿ ಕಾಣುತ್ತಿಲ್ಲ ಈ ಗ್ರೇಡಿಯಂಟ್ ನಮಗೆ ಎಷ್ಟು ಸಹಕಾರಿಯಾಗಲಿದೆ ಎಂದು ನಾನೀಗ ಏನು ಮಾಡುತ್ತೇನೆ ಎಂದರೆ ಒಂದು ಹೊಸ ಫುನಕ್ಷನ್ಒಂದನ್ನು ತೆಗೆದುಕೊಳ್ಳುತ್ತೇನೆ ಇಲ್ಲಿ ತನಕ ನಾನೆನು ಹೊಸತು ಮಾಡಿಲ್ಲ ಇಲ್ಲಿರುವ ಕರ್ವ್ ಆನ್ನು ಏನೆಂದು ಬರೆಯಬಹುದು ಇದರ ಬೆಲೆಯನ್ನು ಏನೆಂದು ನಿರ್ಧರಿಸಲಿ 0 ಅಥವಾ 1 ಒಂದೊಮ್ಮೆ 0 ಎಂದಾದರೆ ಹಾಗೆ ಆಗುತ್ತದೆ ಈಗ ನಾವು ಆ ಕರ್ವ್ ಅನ್ನು g ಫ್ಹಂಕ್ಷನ್ ನಲ್ಲಿ ಹಿಡಿದಿಟ್ಟೆ ಇದು ಎರಡು ವೇರಿಯೆಬಲ್ ಮೇಲೆ ಅವಲಂಬಿತವಾಗಿರುವ ಫ್ಹಂಕ್ಷನ್ ಆಗಿದೆ ಇದನ್ನೇ ನಾನು ರೀತಿಯಲ್ಲಿ ಬರೆದರೆ ಇಲ್ಲಿ k ಒಂದು ಕಾನ್ಸ್ಟಂಟ್ ಆಗಿದ್ದು ಕರ್ವ್ ಮೇಲೆ ಏನು ಪ್ರಭಾವ ಬೀರಲಿದೆ ಇದು ಸ್ವಲ್ಪ ಆಚೆಗೆ ಸರಿಯುತ್ತದೆ ಈ ರೀತಿಯಲ್ಲಿ ಇವು ಈ ಫುನಕ್ಷನ್ ನಾ ಹಲವು ಮಜಲು ಹಾಗೂ ಹಂತಗಳು ನನಗೆ ಈ ಬಿಂದುವಿನ ತಂಜೆಂಟ್ ನಾ ವೇಕ್ಟರ್ ಅನ್ನು ಕಂಡುಹಿಡಿಯ ಬೇಕಾಗಿದೆ ನನ್ನಲ್ಲಿ ಈ ಫ್ಹಂಕ್ಷನ್ ಇದೆ ನಮಗೆ ತಿಳಿದಿದೆ ಒಂದು ಕರ್ವ್ ನಾ ಸ್ಲೋಪ್ ಅನ್ನು ಡೇರಿವೆಟಿವ್ ಇಂದ ಕಂಡು ಹಿಡಿಯಬಹುದು ಎಂದು ಆದುದರಿಂದ ಇಲ್ಲಿರುವ ವೇಕ್ಟರ್ V ಈ ರೀತಿಯಾಗಿ ಬರೆದರೆ ನಾನು x ಮತ್ತು y ನಾ ನಡುವಿನ ಅನುಪಾತವನ್ನು ತೆಗೆದುಕೊಂಡರೆ ನಮಗೆ ಈನು ಸಿಗುತ್ತದೆ ಇದೆ ನಮ್ಮ ಕರ್ವ್ ನಾ ಸ್ಲೋಪ್ ಆಗಿರುತ್ತದೆ ನಾನು ಇಲ್ಲಿ ಟ್ಯಾಂಜೆನ್ಟ್ ಉದ್ದಕ್ಕೂ ವೆಕ್ಟರ್ ಬಯಸುತ್ತೇನೆ ಆದ್ದರಿಂದ ಇಲ್ಲಿ ಕೆಲವು ಆಲ್ಫಾ ಇರಬಹುದು ಈಗ ನಾನು ಇದನ್ನು ಪಡೆದುಕೊಂಡಿದ್ದೇನೆ ಕ್ಷಮಿಸಿ ಈಗ ನಾನು ಇದನ್ನು ಪಡೆದುಕೊಂಡಿದ್ದೇನೆ ಈ ಕಾರ್ಯವು ಯಾವ ದಿಕ್ಕಿನಲ್ಲಿ ಈ ಹಂತದ ವಕ್ರಾಕೃತಿಗಳಿಗೆ ಹೆಚ್ಚು ಲಂಬವಾಗಿ ಬದಲಾಗುತ್ತದೆ ಎಂಬುದನ್ನು ನಾನು ಲೆಕ್ಕಾಚಾರ ಮಾಡಲು ಬಯಸುತ್ತೇನೆ ಎಂದು ಭಾವಿಸೋಣ ಆದ್ದರಿಂದ ಇದು ಇಲ್ಲಿ ಗರಿಷ್ಠವನ್ನು ಬದಲಾಯಿಸಲಿದೆ ಆದ್ದರಿಂದ ನಾವು ಅದನ್ನು ಕಂಡುಹಿಡಿಯಲು ಪ್ರಯತ್ನಿಸೋಣ ಇದನ್ನು ಏಕೆ ಮಾಡುತ್ತಿದ್ದೇವೆ ಅನ್ನೋದನ್ನು ಅತಿ ಶೀಘ್ರದಲ್ಲಿ ಹೇಳಲಿದ್ದೇನೆ ಅಲ್ಲಿ g ಸ್ಕೆಲಾರ್ ಆಗಿದ್ದು ನಮಗೆ ಏನು ಕೊಡುತ್ತದೆ ವಿದ್ಯಾರ್ಥಿ ವೆಕ್ಟರ್ ಆದ್ದರಿಂದ x ಗೆ ಸಂಬಂಧಿಸಿದಂತೆ ಇದರ ಡೇರಿವೆಟಿವ್ ಅನ್ನು ತೆಗೆದುಕೊಳ್ಳೋಣ ಇದರಿಂದ ನಾನು ಏನು ಪಡೆಯುತ್ತೇನೆ ಏಕೆಂದರೆ ನಾನು y ಗೆ ಸಂಬಂಧಿಸಿದಂತೆ ಡೇರಿವೆಟಿವ್ ಅನ್ನು ತೆಗೆದುಕೊಂಡರೆ y x ಅನ್ನು ಅವಲಂಬಿಸಿರುವುದಿಲ್ಲ ನಾನು ಇಲ್ಲಿ ಏನು ಪಡೆಯುತ್ತೇನೆ ವಿದ್ಯಾರ್ಥಿ 1 1 ಅದೇ z ಗೆ ಸಂಬಂಧಿಸಿದಂತೆ ಅದು 0 ಈ ಸೊನ್ನೆಯನ್ನು ನಾವು ತೆಗೆಯಬಹುದು ಯಾಕೆಂದರೆ ನಾವು 2 ಆಯಾಮಗಳ ಪರಿಗಣಿಸಿದ್ದೇವೆ ಇದು ಮತ್ತು ಇದು ನನ್ನ v ನಾನೀಗ ಇದು ಏನು ಎಂದು ಕಂಡು ಹಿಡಿಯುವ ನನಗೆ ಏನು ಸಿಗುತ್ತೆ ಇದು ಯಾವುದಕ್ಕೆ ಸಮ ವಿದ್ಯಾರ್ಥಿ 0 0 ನಾವೀಗ ಏನು ಕಂಡುಹಿಡಿದದ್ದು ಎಂದರೆ ಪ್ರಮಾಣ ಟ್ಯಾಂಜೆನ್ಟ್ ಗೆ ಸಾಮಾನ್ಯವಾಗಿದೆ ಎಂದು ಇಲ್ಲಿ ಇರುವ ತಿರುವನ್ನು ಬಳಸಿ ನಾನು ಒಂದು ಫ್ಹಂಕ್ಷನ್ g ಅನ್ನು ರಚಿಸುತ್ತೇನೆ ಇದರ ಗ್ರೇಡಿಯಂಟ್ ಆಗಿದ್ದು ಇದು n ನಾ ದಿಕ್ಕನ್ನು ತಿಳಿಸುತ್ತದೆ ಇದು ಗ್ರೇಡಿಯಂಟ್ ನಾ ಒಂದು ರೀತಿಯ ಬೌತಿಕ ರಚನೆ ಇದು ಯಾವುದೇ ಫ್ಹಂಕ್ಷನ್ ನಾ ಗರಿಷ್ಠ ಬಡಾವಣೆಯ ದಿಕ್ಕನ್ನು ಸೂಚಿಸುತ್ತದೆ ಇದು ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ನಲ್ಲಿ ಮಿತಿಗಳನ್ನು ಹಾಕುವಾಗ ಬಹು ಉಪಯೋಗಿಯಾಗಿದೆ ಇಲ್ಲಿಗೆ ನಾವು ಈ ಅಧ್ಯಾಯದ ಕೊನೆಯ ಅಂತ ತಲುಪಿದೆವು ನಾನು ನಿಮಗೆ ಗ್ರೀಫಿತ್ ಬರೆದಿರುವ ಇಂಟ್ರೊಡುಕ್ಷನ್ ಟು ಎಲೆಕ್ಟ್ರಾಡೈನಾಮಿಕ್ಸ್ ಅನ್ನೂ ಪುಸ್ತಕವನ್ನು ಓದಲು ಸೂಚಿಸುತ್ತೇನೆ ಧನ್ಯವಾದಗಳು